ನಮಸ್ಕಾರ ಮೂಲ ವಿದ್ಯುತ್ ಸರ್ಕ್ಯೂಟ್ ಕೋರ್ಸ್ನ 3 ನೇ ವಾರಕ್ಕೆ ಸ್ವಾಗತ ಆದ್ದರಿಂದ ಇಂದು ನಾವು ನೆಟ್ವರ್ಕ್ ಪ್ರಮೇಯದ ಕುರಿತು ಚರ್ಚೆಯನ್ನು ಪ್ರಾರಂಭಿಸುತ್ತೇವೆ ಮತ್ತು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ರೇಖೀಯತೆ ಗುಣಲಕ್ಷಣಗಳು ಮತ್ತು ಮೂಲ ರೂಪಾಂತರದ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ನಾವು ರೇಖೀಯತೆಯ ಗುಣಲಕ್ಷಣಗಳ ವಿಷಯವನ್ನು ಪ್ರಾರಂಭಿಸೋಣ ರೇಖೀಯತೆ ಎಂದರೇನು ರೇಖೀಯತೆಯು ಕಾರಣ ಮತ್ತು ಪರಿಣಾಮದ ನಡುವಿನ ರೇಖೀಯ ಸಂಬಂಧವನ್ನು ವಿವರಿಸುವ ಒಂದು ಅಂಶದ ಗುಣಲಕ್ಷಣ ಆಗಿದೆ ಆದ್ದರಿಂದ ಕಾರಣವು ಶಕ್ತಿಯನ್ನು ಹೀರಿಕೊಳ್ಳಲು ಅಥವಾ ಕರಗಿಸಲು ಕಾರಣವಾಗುವಾ ವೋಲ್ಟೇಜ್ ಅಥವಾ ಕರೆಂಟ್ ಇನ್ಪುಟ್ ಆಗಿರಬಹುದು ವೋಲ್ಟೇಜ್ ಅಥವಾ ಕರೆಂಟ್ ಮೂಲಗಳು ಸರ್ಕ್ಯೂಟ್ ಒಳಗೆ ಕೆಲವು ವಿದ್ಯಮಾನಗಳನ್ನು ಉಂಟುಮಾಡುತ್ತಿವೆ ಮತ್ತು ಇದರ ಪರಿಣಾಮವಾಗಿ ನೀವು ನಿರ್ದಿಷ್ಟ ಅಂಶದ ಕೆಲವು ಔಟ್ಪುಟ್ ವೋಲ್ಟೇಜ್ ಅಥವಾ ಕರೆಂಟ್ ಅನ್ನು ಪಡೆಯುತ್ತೀರಿ ಕಾರಣ ಮತ್ತು ಪರಿಣಾಮವು ಸಂಬಂಧವನ್ನು ಹೊಂದಿರುತ್ತದೆ ಇದು ಈ ಸಂದರ್ಭದಲ್ಲಿ ರೇಖೀಯವಾಗಿರುತ್ತದೆ ಈಗ ಗುಣಲಕ್ಷಣ ಸರ್ಕ್ಯೂಟ್ ಅಂಶಗಳನ್ನು ನಿರ್ವಹಿಸಲು ಅನ್ವಯಿಸುತ್ತದೆ ಆದರೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ನಮ್ಮ ಅನ್ವಯಗಳನ್ನು ಪ್ರತಿರೋಧಕಗಳಿಗೆ ಮಾತ್ರ ಸೀಮಿತಗೊಳಿಸುತ್ತೇವೆ ಏಕೆಂದರೆ ಗುಣಲಕ್ಷಣಗಳನ್ನು ಪ್ರತಿರೋಧಕಗಳ ವಿಷಯದಲ್ಲಿ ಅರ್ಥಮಾಡಿಕೊಳ್ಳುವುದು ನಮಗೆ ಸುಲಭವಾಗಿದೆ ಮತ್ತು ನಂತರ ನಾವು ಇಂಡಕ್ಟರ್ಗಳು ಮತ್ತು ಕೆಪಾಸಿಟರ್ಗಳಂತಹ ಇತರ ರೇಖೀಯ ಅಂಶಗಳನ್ನು ಪರಿಗಣಿಸಬಹುದು ಈಗ ರೇಖೀಯತೆ ಗುಣಲಕ್ಷಣದ ಏಕರೂಪತೆ ಮತ್ತು ಸಂಯೋಜನೆ ಎರಡರ ಸಂಯೋಗ ಆಗಿದೆ ಈಗ ಏಕರೂಪತೆ ಎಂದರೇನು ಏಕರೂಪತೆ ಎಂದರೆ ಇನ್ಪುಟ್ ಅಥವಾ ನೆಟ್ವರ್ಕ್ನ ಪ್ರಚೋಧನೆ ಸ್ಥಿರದಿಂದ ಗುಣಿಸಲ್ಪಡುತ್ತದೆ ಮತ್ತು ಔಟ್ಪುಟ್ ಸಹ ಅದೇ ಸ್ಥಿರದಿಂದ ಗುಣಿಸಲ್ಪಡುತ್ತದೆ ಎಂದು ಅಗತ್ಯವಿರುವ ಗುಣಲಕ್ಷಣ ಇದರರ್ಥ ನಿಮ್ಮ ಉದ್ರೇಕ ಮತ್ತು ಪ್ರತಿಕ್ರಿಯೆಯು ಏಕರೂಪತೆಯನ್ನು ಹೊಂದಿರುತ್ತದೆ ಅಂದರೆ ನೀವು ಸ್ಥಿರವಾದ ಕೆ ಎಂದು ಹೇಳುವ ಮೂಲಕ ನಿರ್ದಿಷ್ಟ ವೋಲ್ಟೇಜ್ ಇನ್ಪುಟ್ ಅನ್ನು ಅಳೆಯುತ್ತಿದ್ದರೆ ಆದ್ದರಿಂದ ಒಂದು ನಿರ್ದಿಷ್ಟ ಅಂಶದಾದ್ಯಂತ ವೋಲ್ಟೇಜ್ ಆಗಿರಬಹುದಾದ ಔಟ್ಪುಟ್ ಪರಿಣಾಮ ಅಥವಾ ಆ ಅಂಶದ ಮೂಲಕ ಹರಿಯುವ ಪ್ರವಾಹವು ಸಹ ಅದೇ ಸ್ಥಿರ ಕೆ ಇಂದ ಗುಣಿಸಲ್ಪಡುತ್ತದೆ ಆದ್ದರಿಂದ ಈಗ ನಾವು ಅದನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ಎಂದು ನೋಡೋಣ ಓಮ್ನ ನಿಯಮವನ್ನು ಅನುಸರಿಸುವ ಪ್ರತಿರೋಧಕದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ವೋಲ್ಟೇಜ್ಗಾಗಿ ನೀವು ಏನು ಬರೆಯಬಹುದು ಎಂದು ಓಮ್ನ ನಿಯಮದಂತೆ ವೋಲ್ಟೇಜ್ ಪ್ರವಾಹವಾಗಿರುತ್ತದೆ ನಾನು ಪ್ರತಿರೋಧ R ನಿಂದ ಗುಣಿಸಿದಾಗ ಈಗ ಅದು ಏಕರೂಪದ ಗುಣಲಕ್ಷಣಗಳನ್ನು ಅನುಸರಿಸುತ್ತಿದ್ದರೆ ಇದರರ್ಥ ಸ್ಥಿರ K ಯಿಂದ ಪ್ರವಾಹವನ್ನು ಹೆಚ್ಚಿಸಿದರೆ ಸ್ಥಿರ K ನಿಂದ ವೋಲ್ಟೇಜ್ ಕೂಡ ಹೆಚ್ಚಾಗುತ್ತದೆ ಆ ರೀತಿಯಲ್ಲಿ ನೀವು ಏನು ಬರೆಯಬಹುದು ನೀವು K IR ಅನ್ನು ಬರೆಯಬಹುದು ಆದರೆ ಅದು K V ಹೊರತು ಪಡಿಸಿ ಬೇರೆ ಏನು ಅಲ್ಲ ಪ್ರತಿ ಇನ್ಪುಟ್ಗೆ ಪ್ರತ್ಯೇಕವಾಗಿ ಅನ್ವಯಿಸುವ ಪ್ರತಿಕ್ರಿಯೆಗಳ ಮೊತ್ತವೇ ಬಹು ಇನ್ಪುಟ್ಗಳಿಗೆ ಪ್ರತಿಕ್ರಿಯೆ ಎಂದು ಸಂಯೋಜಕ ಗುಣಲಕ್ಷಣ ಹೇಳುತ್ತದೆ ನೀವು ಬಹುಶಃ ಮಂಡಲದಲ್ಲಿನ 2 ವೋಲ್ಟೇಜ್ ಮೂಲಗಳು V1 ಮತ್ತು V2 ಎಂದು ನೀವು ಹೇಳಬಹುದು ಇವುಗಳನ್ನು ಪ್ರತಿರೋಧಕ R ಅಡ್ಡಲಾಗಿ ಅನ್ವಯಿಸಲಾಗುತ್ತದೆ V1 ಮತ್ತು V2 ಪ್ರತಿರೋಧಕ R ಪ್ರತ್ಯೇಕವಾಗಿ ಅನ್ವಯಿಸಲಾಗಿದೆ ಇದುನಾವು 1 ಡಿಸಿ ಮೂಲ ತೆಗೆದುಕೊಳ್ಳೋಣ ಮತ್ತು ನಾವು ಪ್ರತಿರೋಧಕ R ಹೊಂದಿದ್ದೇವೆ ನಮಗೆ ಮತ್ತೊಂದು ಡಿಸಿ ಮೂಲವಿದೆ ಮತ್ತು ಅದು ಕೆಲವು ಸ್ವಿಚ್ ಅನ್ನು ಸಂಪೂರ್ಣವಾಗಿ ಸಂಪರ್ಕಿಸಿದೆ ಎಂದು ಭಾವಿಸೋಣ ಆದ್ದರಿಂದ ನೀವು ವೋಲ್ಟೇಜ್ಗಾಗಿ ಸ್ವಿಚ್ ಸಂಪರ್ಕ ಹೊಂದಿದ್ದೀರಿ V1 ಅಥವಾ ವೋಲ್ಟೇಜ್ V2 ಈಗ ಇದು V1ಗೆ ಸಂಪರ್ಕವೇರ್ಪಡಿಸಿಕೊಂಡಾಗ ನಂತರ ನೀವು ಸ್ವಲ್ಪ ಕರೆಂಟ್ i1 ಅನ್ನು ಹೊಂದಿರುತ್ತೀರಿ ಮತ್ತು V1 ಇದು ಅಡ್ಡಲಾಗಿ ಮತ್ತು i1R ಪಡೆಯುತಿರಿ ಈ ಮೌಲ್ಯವನ್ನು ಪಡೆದ ನಂತರ ನೀವು ಪಾಯಿಂಟ್ 1 ರಿಂದ ಪಾಯಿಂಟ್ 2 ಗೆ ಬದಲಾಯಿಸಿದರೆ ಇದರರ್ಥ ಈಗ ಅದು ವೋಲ್ಟೇಜ್ V2 ಗೆ ಸಂಪರ್ಕಗೊಂಡಿದೆ ಆದ್ದರಿಂದ ಇದು ಈ ಕರೆಂಟ್ ಈಗ ಹೇಳಲು i2 ಆದ್ದರಿಂದ V2 i2R ಎಂದು ಹೇಳಬಹುದು ಈಗ ನೀವು V1 ಮತ್ತು V2 ಎರಡೂ ಬಳಸಿದರೆ ಅದೇ ಸಮಯದಲ್ಲಿ ನೀವು ಕರೆಂಟ್ ಪ್ರತ್ಯೇಕ ವೋಲ್ಟೇಜ್ ಒದಗಿಸಿದ ವೈಯಕ್ತಿಕ ಪ್ರವಾಹಗಳ ಮೊತ್ತವು ಇರುವ ವೇಳೆ ಊಹಿಸಿಕೊಳ್ಳಿ ಹಾಗೂ ಇದರಂತೆ ಈ ಸಮೀಕರಣ ಅನುಸರಿಸುತ್ತದೆ V1V2 ಸಮಾನವಾಗಿರಬೇಕು ಏಕೆಂದರೆ i1R i2R ಆದ್ದರಿಂದ ಇದನ್ನು ಮೂಲತಃ ಸಂಯೋಜನೆ ಗುಣಲಕ್ಷಣ ಎಂದು ಕರೆಯಲಾಗುತ್ತದೆ ಎಂದರೆ ನೀವು ವೈಯಕ್ತಿಕ ವೋಲ್ಟೇಜ್ ಅಥವಾ ಕರೆಂಟ್ ಮೂಲಗಳ ಪ್ರತಿಕ್ರಿಯೆಗಳನ್ನು ಸೇರಿಸಬಹುದು ಮತ್ತು ಕರೆಂಟ್ ಅಥವಾ ವೋಲ್ಟೇಜ್ ರೂಪದಲ್ಲಿ ಇರಬಹುದಾದ ಅಂತಿಮ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಈಗ ನಾವು ಹೇಳುವಂತೆ ಒಂದು ಪ್ರತಿರೋಧಕವು ರೇಖೀಯ ಅಂಶವಾಗಿದೆ ಏಕೆ ಏಕೆಂದರೆ ಪ್ರತಿರೋಧಕದ ವೋಲ್ಟೇಜ್ ಮತ್ತು ಕರೆಂಟ್ ಸಂಬಂಧವು ಏಕರೂಪತೆ ಮತ್ತು ಸಂಯೋಜಕ ಗುಣಲಕ್ಷಣಗಳನ್ನು ಪೂರೈಸುತ್ತದೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಏನು ಹೇಳಬಹುದು ಈ ಸರ್ಕ್ಯೂಟ್ ಸಂಯೋಜಕ ಮತ್ತು ಏಕರೂಪ ಎರಡೂ ಆಗಿದ್ದರೆ ಅದು ರೇಖೀಯವಾಗಿರುತ್ತದೆ ಈಗ ರೇಖೀಯ ಸರ್ಕ್ಯೂಟ್ ಎಂದರೇನು ರೇಖೀಯ ಸರ್ಕ್ಯೂಟ್ ಎಂದರೆ ರೇಖೀಯ ಅಂಶಗಳನ್ನು ರೇಖೀಯ ಅವಲಂಬಿತ ಮೂಲಗಳು ಮತ್ತು ಸ್ವತಂತ್ರ ಮೂಲಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಆದ್ದರಿಂದ ರೇಖೀಯ ಸರ್ಕ್ಯೂಟ್ನಲ್ಲಿ ಔಟ್ಪುಟ್ ಇನ್ಪುಟ್ಗೆ ರೇಖೀಯವಾಗಿ ಸಂಬಂಧಿಸಿದೆ ಈಗ ಇವುಗಳು ಈ ಸರ್ಕ್ಯೂಟ್ ರೇಖೀಯವಾಗಿದ್ದರೂ ಅದರ ಇನ್ಪುಟ್ ಔಟ್ಪುಟ್ ಸಂಬಂಧವು ರೇಖೀಯವಲ್ಲದಂತಾಗಬಹುದು ಆದ್ದರಿಂದ ನಾವು ಆ ಸಂದರ್ಭದಲ್ಲಿ ಏಕರೂಪತೆ ಮತ್ತು ಸಂಯೋಜಕವನ್ನು ಅನ್ವಯಿಸಬಹುದೇ ಆದ್ದರಿಂದ ನಿಮ್ಮ ಇನ್ಪುಟ್ ವೋಲ್ಟೇಜ್ ಮತ್ತು ಔಟ್ಪುಟ್ ಪ್ರತಿರೋಧಕದಾದ್ಯಂತ ಶಕ್ತಿಯಾಗಿದೆ ಎಂದು ಭಾವಿಸಿದರೆ ಅವರು ಯಾವ ಸಂಬಂಧವನ್ನು ಅನುಸರಿಸುತ್ತಾರೆ ಅವರುನಂತಹ ಸಂಬಂಧವನ್ನು ಅನುಸರಿಸುತ್ತಾರೆ p i2R v2R ಆದ್ದರಿಂದ ಈಗ ನೀವು ಈ ನಿರ್ದಿಷ್ಟ ಸಮೀಕರಣವನ್ನು ನೋಡಿದರೆ ವೋಲ್ಟೇಜ್ ಮತ್ತು ಶಕ್ತಿಯ ನಡುವಿನ ಸಂಬಂಧವು ರೇಖೀಯದಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಪ್ರತಿರೋಧಕದಾದ್ಯಂತ ಶಕ್ತಿಯನ್ನು ಪಡೆಯಲು ಏಕರೂಪತೆ ಮತ್ತು ಸಂಯೋಜಕ ಆಸ್ತಿಯನ್ನು ಅನ್ವಯಿಸಲು ಸಾಧ್ಯವಿಲ್ಲ ಏಕೆಂದರೆ ಇವುಗಳು ರೇಖೀಯವಾಗಿ ಸಂಬಂಧಿಸಿಲ್ಲ ಅದಕ್ಕಾಗಿಯೇ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾವು ಒಳಗೊಂಡಿರುವ ಯಾವುದೇ ಪ್ರಮೇಯಗಳು ಅಧಿಕಾರಕ್ಕೆ ಅನ್ವಯಿಸುವುದಿಲ್ಲ ಏಕೆಂದರೆ ಇನ್ಪುಟ್ ಮತ್ತು ಔಟ್ಪುಟ್ ನಡುವಿನ ಸಂಬಂಧವು ರೇಖೀಯವಾಗಿರುವುದಿಲ್ಲ ಈಗ ರೇಖೀಯತೆಯ ಗುಣಲಕ್ಷಣಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವ ಒಂದು ರೇಖೀಯ ಸರ್ಕ್ಯೂಟ್ ಅನ್ನು ಪರಿಗಣಿಸೋಣ ಇಲ್ಲಿ ನಾವು ಒಂದು ವಿದ್ಯಾಥ್ ಮಂಡಲ ನಾವು ಕೆಲವು ಇನ್ಪುಟ್ ಅನ್ವಯಿಕ ಎಂದು ನಮಗೆ ತಿಳಿದಿದೆ ಕಾನ್ಫಿಗರೇಶನ್ ಏನು ಗೊತ್ತಿಲ್ಲ ಈ ನಿರ್ದಿಷ್ಟ ಬಾಕ್ಸ್ ಒಳಗೆ ಇದು ರೇಖೀಯ ಸರ್ಕ್ಯೂಟ್ vs ಮತ್ತು ನಾವು ಪ್ರತಿರೋಧಕ R ನ ಮೂಲಕ ಹರಿಯುವ ಕರೆಂಟ್ ಮೌಲ್ಯವನ್ನು ಏನು ಎಂದು ಕಂಡು ಹಿಡಿತೇವೆ ಈಗ ರೇಖೀಯ ಸರ್ಕ್ಯೂಟ್ ಒಳಗೆ ಯಾವುದೇ ಸ್ವತಂತ್ರ ಮೂಲಗಳಿಲ್ಲ ಎಂಬುದು ಊಹಿಸಲಾಗಿದೆ ಆದ್ದರಿಂದ ಮೂಲವು ಕೇವಲ ವಿs ಮತ್ತು ನಾವು ಅಳೆಯಲು ಬಯಸುವ ಔಟ್ಪುಟ್ ಪ್ರತಿರೋಧ R ಮೂಲಕ ಹರಿಯುತ್ತದೆ ಈಗ ಲೋಡ್ R ಮೂಲಕ ಕರೆಂಟ್ ಔಟ್ಪುಟ್ ಆಗಿದ್ದರೆ ಮತ್ತು ಒಂದು ಸಂದರ್ಭದಲ್ಲಿ ನೀವು ಅನ್ವಯಿಸಿದಾಗ Vs 10V ಅನ್ನು ನೀಡಿ i 2 A ನೀವು ಪ್ರಯೋಗ ಮಾಡುತ್ತಿರುವಿರಿ ಎಂದು ಭಾವಿಸೋಣ ಒಳಗೆ ಏನಿದೆ ಎಂದು ನಿಮಗೆ ಗೊತ್ತಿಲ್ಲ ಆದರೆ ನೀವು ಅದರ ಇನ್ಪುಟ್ ಟರ್ಮಿನಲ್ಗಳಲ್ಲಿ ಒಂದು ವೋಲ್ಟೇಜ್ ಮೂಲವನ್ನು ಅನ್ವಯಿಸುತ್ತಿದ್ದೀರಿ ಮತ್ತು ಅದರ ಔಟ್ಪುಟ್ ಟರ್ಮಿನಲ್ ಅಡ್ಡಲಾಗಿ ಲೋಡ್ R ಸಂಪರ್ಕಿಸಲಾಗುತ್ತಿದೆ ಮತ್ತು ಕರೆಂಟ್ i ನ ಅಳತೆ ಮಾಡಲಾಗುತ್ತದೆ ಆದ್ದರಿಂದ ಇಲ್ಲಿ ಒಂದು ಆಮ್ಮೀಟರ್ ಅನ್ನು ಸೇರಿಸಿದ್ದರೆ ಮತ್ತು ಈ ಆಮ್ಮೀಟರ್ ಮೂಲಕ ನೀವು ಕರೆಂಟ್ ನ ಮೌಲ್ಯವನ್ನು ಅಳೆಯುತ್ತಿಧಿರಿ ಎಂದು ನೀವು ಹೇಳಬಹುದು ಈಗ ನೀವು ರೇಖೀಯ ಸರ್ಕ್ಯೂಟ್ನ ಇನ್ಪುಟ್ಗೆ 10 ವೋಲ್ಟ್ ಅನ್ನು ಅನ್ವಯಿಸಿದರೆ ಮತ್ತು ನಿಮಗೆ ಕರೆಂಟ್ 2 ಆಂಪಿಯರ್ ಆಗಿದೆ ಆದ್ದರಿಂದಕರೆಂಟ್ i ನ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ Vsವೋಲ್ಟೇಜ್ 1 ವೋಲ್ಟ್ ಆಗಿರುವಾಗ ಮತ್ತು ಪ್ರಯೋಗ ಮಾಡದೆ ಇದು ರೇಖೀಯ ಸರ್ಕ್ಯೂಟ್ ಎಂದು ನಿಮಗೆ ತಿಳಿದಿದ್ದರೆ ನೀವು ಆ ಪ್ರತಿರೋಧ ಮೂಲಕ ಹರಿಯುವ ಪ್ರವಾಹವು 0 2 ಆಂಪಿಯರ್ ಆಗಿರುತ್ತದೆ ಎಂದು ನೇರವಾಗಿ ಹೇಳಬಹುದು ಇನ್ಪುಟ್ ಟರ್ಮಿನಲ್ಗಳಲ್ಲಿ 1 ವೋಲ್ಟ್ನ ವೋಲ್ಟೇಜ್ ಮೂಲವನ್ನು ಅನ್ವಯಿಸಲಾಗುತ್ತದೆ ಅಂತೆಯೇ ವೋಲ್ಟೇಜ್ ಇನ್ಪುಟ್ನ ಮೌಲ್ಯ ಏನೆಂದು ನೀವು ಪ್ರತಿರೋಧಕದ ಮೂಲಕ 1 ಆಂಪಿಯರ್ ಆಗಿ ಪ್ರವಾಹವನ್ನು ಪಡೆಯಲು ಬಯಸುವಿರಾ ವೋಲ್ಟೇಜ್ ಇನ್ಪುಟ್ ಮೌಲ್ಯವು 5 ವೋಲ್ಟ್ ಆಗಿರುತ್ತದೆ ಏಕೆಂದರೆ ಇದು ರೇಖೀಯ ಸರ್ಕ್ಯೂಟ್ ಆಗಿದೆ ಮತ್ತು ಇದು ಏಕರೂಪದ ಗುಣಲಕ್ಷಣಗಳನ್ನು ಅನುಸರಿಸುತ್ತದೆ ಅದು ನೀವು ಕೆಲವು ಪ್ಯಾರಾಮೀಟರ್ K ಮೂಲಕ ಸ್ಕೇಲ್ ಅಪ್ ಅಥವಾ ಸ್ಕೇಲ್ ಡೌನ್ ಇನ್ಪುಟ್ ಔಟ್ಪುಟ್ ಸಂಬಂಧವು ಬದಲಾಗಬಾರದು ಆದ್ದರಿಂದ ಸ್ಥಿರ K ಯಿಂದ ಇನ್ಪುಟ್ ಹೆಚ್ಚಾಗಿದ್ದರೆ ಅಥವಾ ಕಡಿಮೆಯಾದರೆ ಔಟ್ಪುಟ್ ಕೂಡ ಅದೇ ಸ್ಥಿರ K ನಿಂದ ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ ಈಗ ನಾವು ಚರ್ಚಿಸಿದ ರೇಖೀಯತೆ ಸಂಯೋಜನೆ ಮತ್ತು ಏಕರೂಪತೆಯ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಸರ್ಕ್ಯೂಟ್ ನಲ್ಲಿ ವೋಲ್ಟೇಜ್ ಮೂಲ vs 12V ಎಂದು ಭಾವಿಸೋಣ ಮತ್ತು 4 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ I0 ನ ಮೌಲ್ಯವನ್ನು ನಾವು ವೋಲ್ಟೇಜ್ 12 ವೋಲ್ಟ್ ಆಗಿದ್ದಾಗ ಮತ್ತು ವೋಲ್ಟೇಜ್ 24 ವೋಲ್ಟ್ ಆಗಿರುವಾಗ ಕಂಡುಹಿಡಿಯಬೇಕಾಗಿದೆ ಹಾಗಾದರೆ ನಾವು ಮಾಡಬೇಕಾಗಿರುವುದು ಏಕರೂಪತೆಯ ವಿಷಯವೇ ನಾವು ಕಳೆದ ವಾರ ಚರ್ಚಿಸಿದಂತೆ ಈ ರೀತಿಯ ಸರ್ಕ್ಯೂಟ್ಗಳನ್ನು ಪರಿಹರಿಸಲು ನಾವು ಮೆಶ್ ವಿಶ್ಲೇಷಣೆ ಮಾಡಿದ್ದೇವೆ ಆದ್ದರಿಂದ ಇಲ್ಲಿ ನಾವು ಮತ್ತೆ ಮೆಶ್ ವಿಶ್ಲೇಷಣೆ ಅನ್ನು ಅನ್ವಯಿಸುತ್ತೇವೆ ಮತ್ತು ಕರೆಂಟ್ನ ಮೌಲ್ಯ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಮೊದಲ ಸಂದರ್ಭದಲ್ಲಿ ಅದು I0ಆಗಿರುವಾಗ vs 12 ವೋಲ್ಟ್ ಆದ್ದರಿಂದ ನೀವು ಕೆವಿಎಲ್ ಅನ್ನು 2 ಲೂಪ್ಗಳಿಗೆ ಅನ್ವಯಿಸಿದರೆ ನೀವು ತೆಗೆದುಕೊಂಡರೆ ಐ1 ಮತ್ತು ಐ2 ಮೆಶ್ ಕರೆಂಟ್ಗಳನ್ನು ಊಹಿಸಿಕೊಳ್ಳಿ ಆದ್ದರಿಂದ ಈ ನಿರ್ದಿಷ್ಟ ಮೆಶ್ಗಾಗಿ ನೀವು ಬರೆಯಬಹುದು 12i1 4i2vs 0 4i116i2 3vx vs 0 ಈಗ ನೀವು ನೋಡಿದರೆ vx ನ ಮೌಲ್ಯ ಏನು vx 2i1 ಆದ್ದರಿಂದ ಸಮೀಕರಣವನ್ನು ಬರೆಯಬಹುದು 10i116i2 vs 0 ಮತ್ತು ನೀವು ಎರಡೂ ಸಮೀಕರಣವನ್ನು ಬಳಸಬಹುದು ಮತ್ತು ಅದನ್ನು ನೀವು ಪರಿಹರಿಸಬಹುದು i2vs76 ನೀವು vs12 V ತೆಗೆದು ಕೊಳ್ಳುವ ಸಂದರ್ಭದಲ್ಲಿ I0i21276 A ಈಗ ನೀವು ಮತ್ತೆ ಲೆಕ್ಕ ಹಾಕುವ ಅಗತ್ಯವಿಲ್ಲ Vs ಗಾಗಿ ಸಂಪೂರ್ಣ ಸರ್ಕ್ಯೂಟ್ ಸಮೀಕರಣವು 24 ಕ್ಕೆ ಸಮಾನವಾಗಿರುತ್ತದೆ ನೀವು ತಿಳಿದಿರುವ ಕಾರಣ ಈ ನಿರ್ದಿಷ್ಟ ಸರ್ಕ್ಯೂಟ್ ರೇಖೀಯ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ ನೀವು ಏಕರೂಪದ ಗುಣಲಕ್ಷಣಗಳನ್ನು ಬಳಸುತ್ತೀರಿ ಮತ್ತು vs 24V ಆಗಿದ್ದರೆ ಆ ಸಂದರ್ಭದಲ್ಲಿ I0 2476 A ಎಂದು ಹೇಳಬಹುದು ಆದ್ದರಿಂದ ಏಕರೂಪದ ಗುಣಲಕ್ಷಣಗಳ ಕಾರಣ ಮೂಲಗಳ ಮೌಲ್ಯವು ದ್ವಿಗುಣವಾದಾಗ I0 ಸಹ ದ್ವಿಗುಣವಾಗುತ್ತದೆ ಈಗ ನಾವು ಸೂಪರ್ಪೋಸಿಷನ್ ಪ್ರಮೇಯ ಎಂಬ ಒಂದು ಪ್ರಮುಖ ಪ್ರಮೇಯದ ಬಗ್ಗೆ ಮಾತನಾಡೋಣ ಈಗ ಸರ್ಕ್ಯೂಟ್ 2 ಅಥವಾ ಹೆಚ್ಚಿನ ಸ್ವತಂತ್ರ ಮೂಲಗಳನ್ನು ಹೊಂದಿದ್ದರೆ ವೋಲ್ಟೇಜ್ ಅಥವಾ ಕರೆಂಟ್ ನ ನಿರ್ದಿಷ್ಟ ಅಸ್ಥಿರಗಳ ಮೌಲ್ಯವನ್ನು ನಿರ್ಧರಿಸುವ ಒಂದು ಮಾರ್ಗವೆಂದರೆ ನೋಡಲ್ ಅಥವಾ ಮೆಶ್ ವಿಶ್ಲೇಷಣೆಯನ್ನು ಬಳಸುವುದು ಇದನ್ನು ನಾವು ಹಿಂದಿನ ವಾರದಲ್ಲಿ ಚರ್ಚಿಸಿದ್ದೇವೆ ವೇರಿಯೇಬಲ್ಗೆ ಪ್ರತಿ ಸ್ವತಂತ್ರ ಮೂಲದ ಕೊಡುಗೆಯನ್ನು ಪ್ರತ್ಯೇಕವಾಗಿ ನಿರ್ಧರಿಸಲು ಈಗ ಇನ್ನೊಂದರಲ್ಲಿ ಮತ್ತು ಅಂತಿಮ ವೇರಿಯಬಲ್ ಮೌಲ್ಯವನ್ನು ಪಡೆಯಲು ನೀವು ಅವುಗಳನ್ನು ಸೇರಿಸುತ್ತೀರಿ ಆದ್ದರಿಂದ ಈ ರೀತಿಯಾಗಿ ನೀವು ಪ್ರತಿ ಸ್ವಾತಂತ್ರ್ಯ ಮೂಲದ ಕೊಡುಗೆಯನ್ನು ಪ್ರತ್ಯೇಕವಾಗಿ ನಿರ್ಧರಿಸಿದಾಗ ಮತ್ತು ನಂತರ ಸೇರಿಸುವುದನ್ನು ಸೂಪರ್ ಪೊಸಿಷನ್ ಪ್ರಮೇಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸೂಪರ್ ಪೊಸಿಷನ್ ಪ್ರಮೇಯದಲ್ಲಿ ನೀವು ಏನು ಮಾಡುತ್ತೀರಿ ಸೂಪರ್ ಪೊಸಿಷನ್ ಪ್ರಮೇಯದಲ್ಲಿ ಒಂದು ಅಂಶ ಆದ್ಯಂತದ ವೋಲ್ಟೇಜ್ ಆ ಸ್ವಾತಂತ್ರ್ಯ ಆದ್ಯಂತದ ಬೀಜಗಣಿತದ ಮೊತ್ತವಾಗಿದ್ದು ಪ್ರತಿ ಸ್ವಾತಂತ್ರ್ಯ ಮೂಲವು ಮಾತ್ರ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಸೂಪರ್ ಪೊಸಿಷನ್ ಪ್ರಮೇಯದ ಸಂಪೂರ್ಣ ಗುಣಲಕ್ಷಣಗಳನ್ನು ನೀಡುತ್ತದೆ ಅಲ್ಲಿ ನೀವು ನೆಟ್ವರ್ಕ್ ನಲ್ಲಿ ಅನೇಕ ವೋಲ್ಟೇಜ್ ಮೂಲಗಳು ಅಥವಾ ಬಹು ಕರೆಂಟ್ ಮೂಲಗಳನ್ನು ಹೊಂದಿದ್ದರೆ ನೀವು ಒಂದು ಸಮಯದಲ್ಲಿ 1 ಮೂಲವನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ಆಸಕ್ತಿಯ ಅಂಶದ ಮೂಲಕ ಕರೆಂಟ್ ನಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಎಂದರೆ ನೀವು ಕಂಡುಹಿಡಿಯಲು ಬಯಸುವ ಅಂಶ ಗುಣಲಕ್ಷಣಗಳನ್ನು ನೀಡಿ ನಂತರ ನೀವು ಪ್ರತಿಯೊಂದು ಮತ್ತು ವೈಯಕ್ತಿಕ ವೋಲ್ಟೇಜ್ ಅಥವಾ ಕರೆಂಟ್ ಮೂಲಕ್ಕೆ ಸ್ವತಂತ್ರವಾಗಿ ಅಸ್ಥಿರ ಮೌಲ್ಯವನ್ನು ಪಡೆದಾಗ ನೀವು ಅವುಗಳನ್ನು ಸೇರಿಸುತ್ತೀರಿ ವೇರಿಯೇಬಲ್ನ ಅಂತಿಮ ಮೌಲ್ಯವನ್ನು ಪಡೆಯಿರಿ ಅದು ವೋಲ್ಟೇಜ್ ಅಥವಾ ಕರೆಂಟ್ ಆಗಿರಬಹುದು ಏಕೆ ಏಕೆಂದರೆ ಈ ಸೂಪರ್ ಪೊಸಿಷನ್ ರೇಖೀಯತೆಯ ಗುಣಲಕ್ಷಣಗಳನ್ನು ಅನುಸರಿಸುತ್ತಿದೆ ಆದ್ದರಿಂದ ಸರ್ಕ್ಯೂಟ್ ಅನ್ನು ಪರಿಹರಿಸಲು ನೀವು ಸೂಪರ್ ಪೊಸಿಷನ್ ಪ್ರಮೇಯವನ್ನು ಬಳಸಬೇಕಾದರೆ ಏಕರೂಪತೆ ಮತ್ತು ಸಂಯೋಜನೆ ಎರಡೂ ಅನ್ವಯವಾಗುತ್ತದೆ ಈಗ ಸೂಪರ್ ಪೊಸಿಷನ್ ಪ್ರಮೇಯದ ಈ ತತ್ವವು ಪ್ರತಿ ಸ್ವತಂತ್ರ ಮೂಲದ ಕೊಡುಗೆಯನ್ನು ಪ್ರತ್ಯೇಕವಾಗಿ ಲೆಕ್ಕಹಾಕುವ ಮೂಲಕ ಒಂದಕ್ಕಿಂತ ಹೆಚ್ಚು ಸ್ವತಂತ್ರ ಮೂಲಗಳೊಂದಿಗೆ ರೇಖೀಯ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ನಮಗೆ ಸಹಾಯ ಮಾಡುತ್ತದೆ ಈಗ ಈ ಸೂಪರ್ ಪೊಸಿಷನ್ ಪ್ರಮೇಯವನ್ನು ಅನ್ವಯಿಸುವ ಮೊದಲು ನಾವು 2 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನೀವು ಸರ್ಕ್ಯೂಟ್ ಅನ್ನು ಪರಿಹರಿಸಲು ಪ್ರಯತ್ನಿಸಿದಾಗ ನೀವು ಒಂದು ಸಮಯದಲ್ಲಿ ಒಂದು ಸ್ವತಂತ್ರ ಮೂಲವನ್ನು ಮಾತ್ರ ಪರಿಗಣಿಸುತ್ತೀರಿ ಮತ್ತು ಇತರ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಲಾಗಿದೆ ಆದ್ದರಿಂದ ಆಫ್ ಮಾಡಿರುವುದು ಎಂದರೆ ಏನು ವೋಲ್ಟೇಜ್ ಮೂಲದ ಸಂದರ್ಭದಲ್ಲಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಕರೆಂಟ್ ಮೂಲದ ಸಂದರ್ಭದಲ್ಲಿ ಅದು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ನೀವು ನೆಟ್ವರ್ಕ್ನಲ್ಲಿ ಬಹು ವೋಲ್ಟೇಜ್ ಮತ್ತು ಕರೆಂಟ್ ಮೂಲವನ್ನು ಹೊಂದಿದ್ದರೆ ನೀವು ಒಂದು ಸಮಯದಲ್ಲಿ ಒಂದು ಮೂಲವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಇತರ ಮೂಲಗಳು ವೋಲ್ಟೇಜ್ ಮೂಲಗಳಾಗಿದ್ದರೆ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಕರೆಂಟ್ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಈಗ ಎರಡನೆಯ ಪ್ರಮುಖ ವಿಷಯವೆಂದರೆ ಅವಲಂಬಿತ ವೋಲ್ಟೇಜ್ ಅಥವಾ ಕರೆಂಟ್ ಮೂಲಗಳ ಸಂದರ್ಭದಲ್ಲಿ ನೀವು ಆ ನಿರ್ದಿಷ್ಟ ಊಹೆಯನ್ನು ಅನ್ವಯಿಸಲು ಸಾಧ್ಯವಿಲ್ಲ ಮತ್ತು ನೀವು ಅವುಗಳನ್ನು ಸರ್ಕ್ಯೂಟ್ನೊಂದಿಗೆ ಇಟ್ಟುಕೊಳ್ಳಬೇಕು ಮತ್ತು ನೋಡಲ್ ಅನಾಲಿಸಿಸ್ ಅಥವಾ ಮೆಶ್ ಅನಾಲಿಸಿಸ್ನಂತಹ ಇತರ ಸರ್ಕ್ಯೂಟ್ಗಳಿಗೆ ನೀವು ಪರಿಹರಿಸಿದಂತೆ ಅವುಗಳನ್ನು ಪರಿಹರಿಸಬೇಕು ಆದ್ದರಿಂದ ಅವಲಂಬಿತ ಮೂಲವು ವೋಲ್ಟೇಜ್ ಆಗಿರಬಹುದು ಅಥವಾ ಕರೆಂಟ್ ಮೂಲವನ್ನು ಸರ್ಕ್ಯೂಟ್ನಲ್ಲಿ ಹಾಗೇ ಇಡಬೇಕು ಆದ್ದರಿಂದ ಸೂಪರ್ ಪೊಸಿಷನ್ ಪ್ರಮೇಯವನ್ನು ಅನ್ವಯಿಸಲು ನೀವು ಏನು ಹೇಳಬಹುದು ಎಂಬುದನ್ನು ನೀವು ಮೊದಲು ಹೊರತುಪಡಿಸಿ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡುತ್ತೀರಿ ಆ ಸಕ್ರಿಯ ಮೂಲವನ್ನು ಬಳಸಿಕೊಂಡು ವೋಲ್ಟೇಜ್ ಅಥವಾ ಕರೆಂಟ್ ಆಗಿರಬಹುದಾದ ಔಟ್ಪುಟ್ ಅನ್ನು ಹುಡುಕಿ ಯಾವುದೇ ನೆಟ್ವರ್ಕ್ ವಿಶ್ಲೇಷಣೆ ತಂತ್ರ ಈಗ ನೀವು ಇತರ ಸ್ವತಂತ್ರ ಮೂಲಗಳಿಗಾಗಿ ಅದರ ಹಂತ 1 ಮತ್ತು 2 ಅನ್ನು ಪುನರಾವರ್ತಿಸುತ್ತೀರಿ ಆದ್ದರಿಂದ ಈ 2 ಹಂತಗಳನ್ನು ಒಂದು ಸಮಯದಲ್ಲಿ ತೆಗೆದುಕೊಂಡ ಇತರ ಸ್ವತಂತ್ರ ಮೂಲಗಳಿಗೆ ಪುನರಾವರ್ತಿಸಲಾಗುತ್ತದೆ ನಂತರ ಬೀಜಗಣಿತವನ್ನು ಸೇರಿಸುವ ಮೂಲಕ ಒಟ್ಟು ಕೊಡುಗೆಯನ್ನು ಕಂಡುಕೊಳ್ಳಿ ಇದರಿಂದ ನೀವು ಎಲ್ಲಾ ಸ್ವತಂತ್ರ ಮೂಲಗಳ ಕೊಡುಗೆಯನ್ನು ಪಡೆಯುತ್ತೀರಿ ಆದ್ದರಿಂದ ಈ 4 ಹಂತಗಳನ್ನು ಸೂಪರ್ ಪೊಸಿಷನ್ ಪ್ರಮೇಯವನ್ನು ಅನ್ವಯಿಸಲು ಮತ್ತು ಸರ್ಕ್ಯೂಟ್ ಅಸ್ಥಿರಗಳನ್ನು ಕಂಡುಹಿಡಿಯಲು ಬಳಸಿಕೊಳ್ಳಲಾಗುತ್ತದೆ ನೀವು ಸೂಪರ್ ಪೊಸಿಷನ್ ಪ್ರಮೇಯವನ್ನು ಅನ್ವಯಿಸುವಾಗ ನೀವು ನೋಡುವ ಒಂದು ಪ್ರಮುಖ ಅನಾನುಕೂಲವೆಂದರೆ ನೀವು ಸೂಪರ್ ಪೊಸಿಷನ್ ಬಳಸುವಾಗ ಹೆಚ್ಚಿನ ಕೆಲಸವನ್ನು ಹೊಂದಿರಬೇಕು ಕಾರಣ ಸರಳವಾಗಿದೆ ಏಕೆಂದರೆ ನೀವು ಸೂಪರ್ ಪೊಸಿಷನ್ ಪ್ರಮೇಯವನ್ನು ಅನ್ವಯಿಸುವಾಗ ನೀವು ಒಂದು ಸಮಯದಲ್ಲಿ ಒಂದು ಮೂಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಇದರರ್ಥ ಅದೇ ಸರ್ಕ್ಯೂಟ್ ಅನ್ನು ನೆಟ್ವರ್ಕ್ನಲ್ಲಿನ ಸ್ವತಂತ್ರ ಮೂಲಗಳ ಸಂಖ್ಯೆಯಿಂದ ಗುಣಿಸಿ ವಿಶ್ಲೇಷಿಸಬೇಕಾಗುತ್ತದೆ 3 ಸ್ವತಂತ್ರ ಮೂಲಗಳಿದ್ದರೆ ನೀವು 3 ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸಬೇಕು ಮತ್ತು ಅದರ ನಂತರ ನೀವು ಅಂತಿಮ ಔಟ್ಪುಟ್ ಪಡೆಯಲು ಸಂಯೋಜಿಸಬೇಕು ಎಂದು ಭಾವಿಸೋಣ ಆದ್ದರಿಂದ ಅದೇ ಸರ್ಕ್ಯೂಟ್ ಅನ್ನು ನೀವು 3 ಬಾರಿ ಸರಳವಾಗಿ ವಿಶ್ಲೇಷಿಸುವ ಮೂಲಕ ವಿಶ್ಲೇಷಿಸಬೇಕಾಗಿದೆ ಎಂದರೆ ಕರೆಂಟ್ ವೋಲ್ಟೇಜ್ ಮೂಲಗಳು ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಅಥವಾ ಕರೆಂಟ್ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ವೋಲ್ಟೇಜ್ ಮೂಲವು ನೀವು ಹೊರತುಪಡಿಸಿ ಸರ್ಕ್ಯೂಟ್ ಆಗಿರುತ್ತದೆ ಆ ಸರ್ಕ್ಯೂಟ್ನಲ್ಲಿ ವಿಶ್ಲೇಷಿಸಲು ಹೋಗುತ್ತದೆ ಆದ್ದರಿಂದ ಇದು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ನಿಮಗೆ ಹೆಚ್ಚಿನ ಕೆಲಸವನ್ನು ನೀಡುತ್ತದೆ ಆದರೆ ಮುಖ್ಯ ವಿಷಯವೆಂದರೆ ಇದು ಅತ್ಯಂತ ಸಂಕೀರ್ಣವಾದ ಸರ್ಕ್ಯೂಟ್ ಅನ್ನು ಸರಳ ಸರ್ಕ್ಯೂಟ್ಗೆ ಕಡಿಮೆ ಮಾಡಲು ನಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನೀವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮತ್ತು ಕರೆಂಟ್ ಮೂಲವನ್ನು ಓಪನ್ ಸರ್ಕ್ಯೂಟ್ ಮೂಲಕ ಬದಲಾಯಿಸುತ್ತಿದ್ದೀರಿ ಆದ್ದರಿಂದ ಒಂದು ಸಮಯದಲ್ಲಿ 1 ವೋಲ್ಟೇಜ್ ಮೂಲ ಅಥವಾ 1 ಕರೆಂಟ್ ಮೂಲವನ್ನು ತೆಗೆದುಕೊಳ್ಳುವ ಮೂಲಕ ನೀವು ಅನೇಕ ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸುತ್ತಿದ್ದರೂ ಸೂಪರ್ ಪೊಸಿಷನ್ನ್ ಪ್ರಮೇಯವನ್ನು ಬಳಸುವುದು ಆದರೆ ಅಂತಿಮವಾಗಿ ನೀವು ಪರಿಹಾರವನ್ನು ಬಹಳ ಬೇಗನೆ ಪಡೆಯಬಹುದು ಏಕೆಂದರೆ ಬಹು ಮೂಲಗಳನ್ನು ಸಂಪರ್ಕಿಸಲು ಹೋಲಿಸಿದರೆ ಸರ್ಕ್ಯೂಟ್ಗಳು ಈಗ ಸರಳವಾಗಿದೆ ಮತ್ತು ನೀವು ಆ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುತ್ತಿದ್ದೀರಿ ಮತ್ತು ಸೂಪರ್ ಪೊಸಿಷನ್ನ್ ಪ್ರಮೇಯವು ರೇಖೀಯತೆಯನ್ನು ಆಧರಿಸಿದೆ ಆದ್ದರಿಂದ ಅಂತಿಮ ಫಲಿತಾಂಶವನ್ನು ಪಡೆಯಲು ವಿಶ್ಲೇಷಿಸಲು ಮತ್ತು ನಂತರ ಪ್ರತ್ಯೇಕವಾಗಿ ಪ್ರತಿಕ್ರಿಯೆಗಳಲ್ಲಿ ಸುಲಭವಾಗುತ್ತದೆ ವೋಲ್ಟೇಜ್ ಮತ್ತು ವಿದ್ಯುತ್ ಮತ್ತು ಕರೆಂಟ್ ಮತ್ತು ಶಕ್ತಿಯ ನಡುವಿನ ಸಂಬಂಧವು ರೇಖೀಯವಲ್ಲ ಎಂದು ನಾವು ಮೊದಲೇ ಚರ್ಚಿಸಿದ್ದೇವೆ ಆದ್ದರಿಂದ ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಲು ನೀವು ಸೂಪರ್ ಪೊಸಿಷನ್ನ್ ಪ್ರಮೇಯವನ್ನು ಅನ್ವಯಿಸಲು ಸಾಧ್ಯವಿಲ್ಲ ಏಕೆಂದರೆ ಪ್ರತಿರೋಧದಿಂದ ಹೀರಿಕೊಳ್ಳುವ ಶಕ್ತಿಯು ವೋಲ್ಟೇಜ್ ಮತ್ತು ಕರೆಂಟ್ ನ ಚೌಕವನ್ನು ಅವಲಂಬಿಸಿರುತ್ತದೆ ಇದು ವೋಲ್ಟೇಜ್ ಮತ್ತು ಕರೆಂಟ್ ನ ನಡುವಿನ ರೇಖಾತ್ಮಕವಲ್ಲದ ಸಂಬಂಧವಾಗಿದೆ ಈಗ ನೀವು ಅಧಿಕಾರದ ಮೌಲ್ಯವನ್ನು ಕಂಡುಹಿಡಿಯಬೇಕಾದರೆ ನೀವು ಏನು ಮಾಡಬಹುದು ಸೂಪರ್ಪೋಸಿಷನ್ ಪ್ರಮೇಯದ ಸಹಾಯದಿಂದ ನೀವು ಕರೆಂಟ್ ಅಥವಾ ವೋಲ್ಟೇಜ್ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಮತ್ತು ನಂತರ ಕರೆಂಟ್ ಮತ್ತು ವೋಲ್ಟೇಜ್ನ ಮೌಲ್ಯವನ್ನು ಪಡೆದ ನಂತರ ಶಕ್ತಿಯ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನೀವು ಏನು ಮಾಡಬಹುದು ನೀವು ಸರಳ Irಸಂಬಂಧವನ್ನು ಬಳಸಬಹುದು ಮತ್ತು ಸೂಪರ್ ಪೊಸಿಷನ್ನ್ ಪ್ರಮೇಯವನ್ನು ಬಳಸುವುದರಿಂದ ಸೂಪರ್ ಪೊಸಿಷನ್ನ್ ಪ್ರಮೇಯವನ್ನು ಬಳಸಿಕೊಂಡು ಪ್ರತಿರೋಧಕ ನಾದ್ಯಂತ ವೋಲ್ಟೇಜ್ ಮೌಲ್ಯವನ್ನು ಕಂಡುಹಿಡಿಯಬಹುದು ನೀವು ಅಂತಿಮ ವೋಲ್ಟೇಜ್ ಪಡೆದಾಗಈ ಸಮೀಕರಣದ ಸಹಾಯದಿಂದ ನೀವು ಶಕ್ತಿಯ ಮೌಲ್ಯವನ್ನು ಸರಳವಾಗಿ ಲೆಕ್ಕ ಹಾಕಬಹುದು p i2R v2R ಆದ್ದರಿಂದ ನೀವು ವಿದ್ಯುತ್ನ ಮೌಲ್ಯವನ್ನು ಕಂಡುಹಿಡಿಯಲು ಹೋಗಬೇಕಾಗಿಲ್ಲ p ಸೂಪರ್ಪೋಸಿಷನ್ ಪ್ರಮೇಯವನ್ನು ನೇರವಾಗಿ ಬಳಸಿಕೊಂಡು ಆದರೆ ನೀವು VI ನ ರೇಖೀಯ ಸಂಬಂಧವನ್ನು ಬಳಸಬಹುದು ಮತ್ತು ಸರ್ಕ್ಯೂಟ್ ಅನ್ನು ಪರಿಹರಿಸಲು ಸೂಪರ್ ಪೊಸಿಷನ್ನ್ಪ್ರಮೇಯವನ್ನು ಬಳಸಬಹುದು ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಿಂದ ನೀವು ಸೂಪರ್ ಪೊಸಿಷನ್ನ್ ಪ್ರಮೇಯವನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ಈಗ 2 ಮೂಲಗಳಿದ್ದರೆ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ನೀವು ನೋಡಿದರೆ ನಿಮಗೆ 2 ಮೂಲಗಳಿವೆ ಒಂದು ವೋಲ್ಟೇಜ್ ಮೂಲ ಇನ್ನೊಂದು ಕರೆಂಟ್ ಮೂಲ ಈಗ ನೀವು 4 ಓಮ್ ಪ್ರತಿರೋಧಕ ನಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಒಂದು ಸಮಯದಲ್ಲಿ 1 ಮೂಲವನ್ನು ತೆಗೆದುಕೊಳ್ಳುತ್ತಿರುವ 2 ಭಾಗಗಳಲ್ಲಿ ಸರ್ಕ್ಯೂಟ್ ಅನ್ನು ವಿಭಜಿಸುತ್ತಿದ್ದೀರಿ ಎಂದು ನೀವು ಹೇಳಬಹುದು ಆದ್ದರಿಂದ ಮೊದಲು ನೀವು ವೋಲ್ಟೇಜ್ ಮೂಲವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಎರಡನೆಯದನ್ನು ನೀವು ಕರೆಂಟ್ ಮೂಲವಾಗಿ ತೆಗೆದುಕೊಂಡು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುತ್ತೀರಿ ನೀವು ಮೊದಲು ವೋಲ್ಟೇಜ್ ಮೂಲವನ್ನು ತೆಗೆದುಕೊಂಡಾಗ ಮತ್ತು ಈ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಿದಾಗ ನಿಮಗೆ 4 ಓಮ್ ಪ್ರತಿರೋಧಕದಾದ್ಯಂತ ಆಗಿ ವೋಲ್ಟೇಜ್ v1 ಎಂದು ಸಿಕ್ಕಿದೆ ನೀವು ಸರ್ಕ್ಯೂಟ್ ಅನ್ನು ಅನ್ವಯಿಸುವಾಗ ಸರ್ಕ್ಯೂಟ್ನಲ್ಲಿ ಕರೆಂಟ್ ಮೂಲವನ್ನು ಅನ್ವಯಿಸಿ ನೀವು ಪ್ರತಿರೋಧಕದಾದ್ಯಂತ ವೋಲ್ಟೇಜ್ ಅನ್ನು v2 ಆಗಿ ಪಡೆಯುತ್ತೀರಿ ಏಕೆಂದರೆ ಇದು ರೇಖೀಯ ಸರ್ಕ್ಯೂಟ್ ಆಗಿರುವುದರಿಂದ ಅಂತಿಮ ವೋಲ್ಟೇಜ್ ಪ್ರತಿರೋಧಕವು v1v2 v ಆಗಿರುತ್ತದೆ ಆದ್ದರಿಂದ ನಾವು ಒಂದು ಸಮಯದಲ್ಲಿ 1 ಮೂಲವನ್ನು ತೆಗೆದುಕೊಳ್ಳೋಣ ನೀವು ಮೊದಲು ವೋಲ್ಟೇಜ್ ಮೂಲವನ್ನು ತೆಗೆದುಕೊಂಡರೆ ನೀವು ಏನು ಮಾಡುತ್ತೀರಿ ಎಂದು ನೀವು ಓಪನ್ ಸರ್ಕ್ಯೂಟ್ ಆಗಿ ಕರೆಂಟ್ ಮೂಲವನ್ನು ಮಾಡುತ್ತೀರಿ ಎಂದು ಭಾವಿಸೋಣ ನೀವು ಇಲ್ಲಿ ನೋಡುವ ನವೀಕರಿಸಿದ ಸರ್ಕ್ಯೂಟ್ ಈ ರೀತಿಯಾಗಿರುತ್ತದೆ ಅಲ್ಲಿ ನೀವು 6 ವೋಲ್ಟ್ ಹೊಂದಿರುತ್ತೀರಿ ಮತ್ತು ನಂತರ 4 ಓಮ್ ಪ್ರತಿರೋಧದಾದ್ಯಂತ ವೋಲ್ಟೇಜ್ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು ಸರಳವಾದ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ನೀವು ಕಿರ್ಚಾಫ್ನ ವೋಲ್ಟೇಜ್ ಕಾನೂನನ್ನು ಅನ್ವಯಿಸಬೇಕು ಮತ್ತು v1 ವೋಲ್ಟೇಜ್ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಅದು ಈ ಸಂದರ್ಭದಲ್ಲಿ 2 ವೋಲ್ಟ್ ಆಗಿರುತ್ತದೆ ಈಗ v2 ಪಡೆಯಲು ನೀವು ಏನು ಮಾಡುತ್ತೀರಿ ನೀವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಮತ್ತು ಕರೆಂಟ್ ಮೂಲವನ್ನು ಅನ್ವಯಿಸಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ನೀವು ಈ ನಿರ್ದಿಷ್ಟ ಟಿಪ್ಪಣಿಯಲ್ಲಿ ಕರೆಂಟ್ ವಿಭಾಗವನ್ನು ಬಳಸಬೇಕಾಗುತ್ತದೆ ನೀವು 4 ಓಮ್ ರೆಸಿಸ್ಟರ್ ಮೂಲಕ ಹರಿಯುವ ಕರೆಂಟ್ ನ ಮೌಲ್ಯವನ್ನು ಪಡೆಯುತ್ತೀರಿ ಅದು 2 ಆಂಪಿಯರ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ವೋಲ್ಟ್ v2 ಆಗಿದ್ದರೆ ನೀವು 8 ವೋಲ್ಟ್ ಆಗಿ ಪಡೆಯುತ್ತೀರಿ ಮತ್ತು ಅಂತಿಮವಾಗಿ ಸೂಪರ್ ಪೊಸಿಷನ್ನ್ ಪ್ರಮೇಯವನ್ನು ಬಳಸಿ 4 ಓಮ್ ಪ್ರತಿರೋಧ ಆಧ್ಯಂತ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಒಟ್ಟು ವೋಲ್ಟೇಜ್ 10 ವೋಲ್ಟ್ ಆಗಿರುತ್ತದೆ ಈಗ ನೀವು ಸರ್ಕ್ಯೂಟ್ನಲ್ಲಿ 1 ಅವಲಂಬಿತ ವೋಲ್ಟೇಜ್ ಮೂಲವನ್ನು ಹೊಂದಿರುವ ಸ್ವಲ್ಪ ಸಂಕೀರ್ಣ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಈಗ ನೀವು ಸೂಪರ್ ಪೊಸಿಷನ್ನ್ ಪ್ರಮೇಯವನ್ನು ಅನ್ವಯಿಸಬೇಕಾಗಿದೆ ಇಲ್ಲಿ ನೀವು 1 ಕರೆಂಟ್ ಮೂಲ 1 ವೋಲ್ಟೇಜ್ ಮೂಲವನ್ನು ಹೊಂದಿರುವಿರಿ ಮತ್ತು 5 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ನ i0 ಮೌಲ್ಯವನ್ನು ಕಂಡುಹಿಡಿಯುವುದು ನಿಮ್ಮ ಉದ್ದೇಶವಾಗಿದೆ ಆದ್ದರಿಂದ ನೀವು ಕರೆಂಟ್ನ ವಿಂಗಡಿಸಿ i0i0i0 i0 ಎಂಬುದು 4 ಆಂಪಿಯರ್ ಕರೆಂಟ್ ಮೂಲದಿಂದಾಗಿ ಕೊಡುಗೆಯಾಗಿದೆ ಮತ್ತು i0 20 ವೋಲ್ಟ್ ವೋಲ್ಟೇಜ್ ಮೂಲದ ಕಾರಣದಿಂದಾಗಿ ಕೊಡುಗೆಯಾಗಿದೆ ಈಗ ಮೊದಲು i0 ಪಡೆಯಲು ನಾವು ಏನು ಮಾಡಬೇಕು ನಾವು 20 ವೋಲ್ಟ್ ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಆದ್ದರಿಂದ ನಾವು ಈ ಸರ್ಕ್ಯೂಟ್ ಅನ್ನು ಪಡೆಯುತ್ತೇವೆ ಅಲ್ಲಿ ನಾವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೇವೆ ಈಗ ನಾವು ಬದಲಾಯಿಸಲು ಸಾಧ್ಯವಿಲ್ಲ ಅಥವಾ ನಾವು ಶಾರ್ಟ್ ಸರ್ಕ್ಯೂಟ್ ಅಥವಾ ಓಪನ್ ಸರ್ಕ್ಯೂಟ್ ಅವಲಂಬನೆ ಮೂಲಗಳನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ನಾವು ಸರ್ಕ್ಯೂಟ್ನೊಂದಿಗೆ ಹಾಗೇ ಇರುತ್ತೇವೆ ವೋಲ್ಟೇಜ್ ಮೂಲದ ಮೌಲ್ಯವು 5i0 ಆಗಿರುತ್ತದೆ ಏಕೆಂದರೆ ಇದೀಗ i0 ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಹರಿಯುತ್ತಿದೆ ಇದನ್ನು ನಾವು ಶಾರ್ಟ್ ಸರ್ಕ್ಯೂಟ್ ಮಾಡುವಾಗ ವೋಲ್ಟೇಜ್ ಮೂಲ ವಿಶ್ಲೇಷಿಸುತ್ತಿದ್ದೇವೆ ಈಗ ನಾವು ಏನು ಮಾಡಬೇಕು i0 ಮೌಲ್ಯವನ್ನು ಪಡೆಯಲು ನಾವು ಮೆಶ್ ವಿಶ್ಲೇಷಣೆಯನ್ನು ಅನ್ವಯಿಸಬೇಕಾಗಿದೆ ಆದ್ದರಿಂದ 3 ಲೂಪ್ಗಳಿವೆ ಎಂದು ನಾವು ನೋಡುತ್ತೇವೆ ಈಗ ಪ್ರತಿ ಲೂಪ್ಗೆ ನಾವು ಕಿರ್ಚಾಫ್ ನಿಯಮವನ್ನು ಅನ್ವಯಿಸಿದರೆ i1 ಕರೆಂಟ್ 4 ಆಂಪಿಯರ್ ಆಗಿರುತ್ತದೆ ಇದು ನೇರವಾಗಿ ನೀವು ಆಕೃತಿಯಿಂದ ನೋಡಬಹುದು ಲೂಪ್ 2 ಗಾಗಿ ನೀವು ಕಿರ್ಚಾಫ್ನ ವೋಲ್ಟೇಜ್ ಲಾ ಅನ್ನು ಅನ್ವಯಿಸಿದರೆ ನಿಮಗೆಸಿಗುತ್ತದೆ 3i16i2 i3 5i00 ಲೂಪ್ 3 ಗಾಗಿ ನೀವು ನೋಡಿದರೆ ನೀವು KVL ಬಳಸಿ ಮೆಶ್ ಸಮೀಕರಣವನ್ನು ಬರೆಯಬಹುದು 5i1 i210i35i00 ಈಗ ಈ ಸರ್ಕ್ಯೂಟ್ ನಾವು ಒಂದು ನೋಡಲ್ ತೆಗೆದುಕೊಂಡು KCL ಅರ್ಜಿ ಸಲ್ಲಿಸಬೇಕಿದೆ ಪರಿಹರಿಸಲು ಸಾಧ್ಯವಾಗಲಿಲ್ಲ ಕೇವಲ ಅವಲಂಬಿತ ಮೂಲ ಲೂಪ್ ಸಮೀಕರಣ ರಿಂದ ಕಂಡುಹಿಡಿಯಲು ಸಹ ಕರೆಂಟ್ ಸಂಬಂಧಗಳು ಆದ್ದರಿಂದ ನೀವು 0 ನೋಡ್ನಲ್ಲಿ KCL ಮಾಡಿದರೆ i3i1 i04 i0 ಮೇಲಿನದನ್ನು ಬಳಸುವುದರಿಂದ ನೀವು 2 ಸಮೀಕರಣವನ್ನು ಪಡೆಯುತ್ತೀರಿ ಅದು i2 ಮತ್ತು i0 ಆದ್ದರಿಂದ ನೀವು ಸರಳೀಕರಿಸಿದರೆ ನಿಮಗೆ ಮೌಲ್ಯ ಸಿಗುತ್ತದೆ i05217A ಈಗ i0 ಅನ್ನು ಪಡೆಯುವುದು ವೋಲ್ಟೇಜ್ ಮೂಲದ ಕೊಡುಗೆಯಾಗಿದೆ ಈ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ 5 ಓಮ್ ಪ್ರತಿರೋಧದ ಮೂಲಕ ನಿಮ್ಮ ಕರೆಂಟ್ i0 ಆದ್ದರಿಂದ ನಿಮ್ಮ ಅವಲಂಬಿತ ಮೂಲ ಮೌಲ್ಯವು ಈಗ 5i0 ಆಗುತ್ತದೆ ಈಗ ನೀವು ಮೆಶ್ 4 ಗಾಗಿ ಮೆಶ್ ಸಮೀಕರಣವನ್ನು ಬರೆದರೆ 6i4 i5 5i0 0 ಮತ್ತೆ ಲೂಪ್ 5 ಗಾಗಿ ನೀವು ಮೆಶ್ ಸಮೀಕರಣವನ್ನು ಬರೆದರೆ i410i5 20 5i0 0 ಆದ್ದರಿಂದ ಏಕೆ i4 ಏಕೆಂದರೆ 1 ಓಮ್ ಮೂಲಕ ಹರಿಯುವ ಕರೆಂಟ್ i5 ಗಾಗಿರುತ್ತದೆ ಅದು ಈ ದಿಕ್ಕಿನಲ್ಲಿದೆ ಮತ್ತು i4ಅದು ವಿರುದ್ಧ ದಿಕ್ಕಿನಲ್ಲಿದೆ ಆದ್ದರಿಂದ i4 ಈ ಒಂದು ತೆರೆದ ಪ್ರತಿರೋಧ 10i5 ಕಾರಣ 10 ಓಮ್ನ ಒಟ್ಟು ಮೌಲ್ಯದ 3 ಪ್ರತಿರೋಧ 20 ಈ ವೋಲ್ಟೇಜ್ ಮೂಲಕ್ಕೆ ಮತ್ತು5i0 ಈ ಅವಲಂಬಿತ ವೋಲ್ಟೇಜ್ ಮೂಲಕ್ಕೆ ಇರುತದೆ ಈಗ i5 i0 ಅನ್ನು ನೀವು ಇಲ್ಲಿಂದ ನೋಡಬಹುದು ಏಕೆಂದರೆ i5 i0 ಗೆ ವಿರುದ್ಧವಾಗಿ ಹರಿಯುತ್ತಿದೆ ಆದ್ದರಿಂದ ಈ ಸಮೀಕರಣಗಳಲ್ಲಿ i5 ಬದಲಿಗೆ ನಾವು i0 ಬರೆಯಬಹುದು ಆದ್ದರಿಂದ ನಾವು i5 ಮೌಲ್ಯವನ್ನು ಇರಿಸಿದಾಗ ನೀವು ಈ ಎರಡು ಸಮೀಕರಣಗಳನ್ನು ಪಡೆಯುತ್ತೀರಿ ಮತ್ತು ನೀವು ಪರಿಹರಿಸಿದಾಗ ನಿಮಗೆ ಸಿಗುತ್ತದೆ i0 6017A ಆದ್ದರಿಂದ ಅಂತಿಮವಾಗಿ ನೀವು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ತೆಗೆದುಕೊಳ್ಳುವಾಗ ಅಂತಿಮ ಸರ್ಕ್ಯೂಟ್ ಅಂದರೆ ಏನೆಂದು ನಿಮಗೆ ತಿಳಿಯುತ್ತದೆ i0i0i0 ನೀವು i0 ಮತ್ತು i0 ಮೌಲ್ಯವನ್ನು ಕಂಡುಕೊಂಡಿದ್ದೀರಿ ನೀವು ಮೌಲ್ಯವನ್ನು ಸೇರಿಸಿ ನೀವು i0 ನ ಅಂತಿಮ ಮೌಲ್ಯವನ್ನು ಪಡೆಯುತ್ತೀರಿ 0 4076 A ಆದ್ದರಿಂದ ಈ ರೀತಿಯಲ್ಲಿ ನೀವು ಸರ್ಕ್ಯೂಟ್ ವೇರಿಯಬಲ್ ಅನ್ನು ಲೆಕ್ಕಾಚಾರ ಮಾಡಲು ಈ ಸೂಪರ್ ಪೊಸಿಷನ್ ಪ್ರಮೇಯವನ್ನು ಬಳಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಸರ್ಕ್ಯೂಟ್ ವೇರಿಯೇಬಲ್ 5 ಓಮ್ ಪ್ರತಿರೋಧದ ಮೂಲಕ ಹರಿಯುತ್ತಿದೆ ಆದ್ದರಿಂದ ಸೂಪರ್ ಪೊಸಿಷನ್ನ್ ಪ್ರಮೇಯವನ್ನು ಬಳಸಿಕೊಂಡು ಮೊದಲು ನೀವು ವೋಲ್ಟೇಜ್ ಮೂಲವನ್ನು ತೆಗೆದುಹಾಕಿದ್ದೀರಿ ಮತ್ತು ನಂತರ ನೀವು ಕರೆಂಟ್ ಮೂಲವನ್ನು ತೆಗೆದುಹಾಕಿ ಮತ್ತು ಅಂತಿಮವಾಗಿ 5 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಬಾಡಿಗೆ ಈ ಎರಡೂ ಮೂಲಗಳಿಂದ ಸ್ವತಂತ್ರವಾಗಿ ಸಂಕ್ಷಿಪ್ತಗೊಂಡಿದೆ ಏಕೆಂದರೆ ಅದು ರೇಖೀಯತೆಯ ಗುಣಲಕ್ಷಣಗಳನ್ನು ಅನುಸರಿಸುತ್ತದೆ ಆದ್ದರಿಂದ ಈ ವಾರದಲ್ಲಿ ನಮ್ಮ ಇಂದಿನ ಅಧಿವೇಶನವನ್ನು ಮುಚ್ಚಿ ಮುಂದಿನ ಅಧಿವೇಶನದಲ್ಲಿ ನಾವು ಇತರ ಕೆಲವು ಪ್ರಮೇಯಗಳ ಬಗ್ಗೆ ಮಾತನಾಡುತ್ತೇವೆ ಧನ್ಯವಾದಗಳು